ಹಲೋ ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ಕುರಿತ ಅಧಿವೇಶನಕ್ಕೆ ಸ್ವಾಗತ ನಾವು ಈಗ ಪಾಠ 29 ಕ್ಕೆ ಹೋಗುತ್ತೇವೆ ಅದು ಸಮಗ್ರ ಮಾರ್ಕೆಟಿಂಗ್ಸಂವಹನ ಭಾಗ ಎರಡನ್ನು ನಿರ್ವಹಿಸುತ್ತಿದೆ ಇದು ಸಂವಹನ ಮಿಶ್ರಣ ಮತ್ತು ಸರಿಯಾದ ಸಂವಹನವನ್ನು ಒಳಗೊಂಡಿದೆ ಸಂವಹನ ಮಿಶ್ರಣ ಮಾರ್ಕೆಟಿಂಗ್ಸಂವಹನ ಮಿಶ್ರಣವನ್ನು ಬಳಸಿಕೊಂಡು ನಮ್ಮ ಭವಿಷ್ಯದ ಮತ್ತು ಪ್ರಸ್ತುತ ಗ್ರಾಹಕರಿಗೆ ನಮ್ಮ ಸೇವೆಗಳ ಬಗ್ಗೆ ನಾವು ಸಂವಹನ ಮಾಡಬಹುದು ಮಾರ್ಕೆಟಿಂಗ್ಸಂವಹನ ಮಿಶ್ರಣವು ಜಾಹೀರಾತು ಮಾರಾಟ ಪ್ರಚಾರ ಘಟನೆಗಳು ಮತ್ತು ಅನುಭವಗಳು ಸಾರ್ವಜನಿಕ ಸಂಪರ್ಕ ಮತ್ತು ಪ್ರಚಾರ ನೇರ ಮಾರುಕಟ್ಟೆ ಮತ್ತು ವೈಯಕ್ತಿಕ ಮಾರಾಟವನ್ನು ಒಳಗೊಂಡಿದೆ ಮಿಶ್ರಣದ ಪ್ರತಿಯೊಂದು ಅಂಶವನ್ನು ಮುಂದಿನ ವಿಭಾಗಗಳಲ್ಲಿ ಚರ್ಚಿಸೋಣ ಜಾಹೀರಾತು ಜಾಹೀರಾತುಗಳು ಪತ್ರಿಕೆಗಳು ವೃತ್ತಪತ್ರಿಕೆ ಒಳಸೇರಿಸುವಿಕೆಗಳು ನಿಯತಕಾಲಿಕೆಗಳು ದೂರದರ್ಶನ ರೇಡಿಯೋ ಜಾಹೀರಾತು ಫಲಕಗಳು ಸಿನೆಮಾ ಇಂಟರ್ನೆಟ್ ಮೊಬೈಲ್ ಫೋನ್ಗಳುಮೊಬೈಲ್ phones ಮತ್ತು ಮೊಬೈಲ್ ಪ್ರಸಾರಗಳಂತಹ ಸಮೂಹ ಮಾಧ್ಯಮಗಳನ್ನು ಬಳಸಿಕೊಂಡು ಮಾಡಬಹುದಾದ ಪರೋಕ್ಷ ಸಂವಹನದ ಪಾವತಿಸಿದ ರೂಪವಾಗಿದೆ ಬಹಳ ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ಕಡಿಮೆ ಸಮಯದಲ್ಲಿ ದೊಡ್ಡ ಜನಸಂಖ್ಯೆಯನ್ನು ತಲುಪಬಹುದು ಉದ್ದೇಶಿತ ಪ್ರೇಕ್ಷಕರಿಗೆ ಸರಿಯಾದ ಸಂದೇಶವನ್ನು ನೀಡಿದಾಗ ಜಾಹೀರಾತು ಪರಿಣಾಮಕಾರಿಯಾಗಿದೆ ಇಂಟರ್ನೆಟ್ ಜಾಹೀರಾತು ಕೂಡ ಜಾಹೀರಾತಿನ ಒಂದು ಪ್ರಮುಖ ರೂಪವಾಗಿದೆ ಎಂಬುದನ್ನು ನಾವು ಗಮನಿಸಬೇಕು ಇದನ್ನು ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಾಗುತ್ತಿದೆ ನಂತರ ನಾವು ಮಾರಾಟ ಪ್ರಚಾರವನ್ನು ಹೊಂದಿದ್ದೇವೆ ಇದರಲ್ಲಿ ವಿಂಡೋ ಪ್ರದರ್ಶನ ಕೂಪನ್ಗಳು ರಿಯಾಯಿತಿಗಳು ಮಾರಾಟ ಹಣದ ರಿಯಾಯಿತಿ ರಿಯಾಯಿತಿ ಸಂತೋಷದ ಸಮಯಗಳು ಉಚಿತ ಉಡುಗೊರೆಗಳು ಒಂದು ಖರೀದಿಸಿ ಒಂದು ಉಚಿತ ಪಡೆಯಿರಿ ವ್ಯವಹಾರಗಳು ಕ್ಲಬ್ ಸದಸ್ಯತ್ವಗಳು ಮತ್ತು ಆವರ್ತನ ಬಿಂದುಗಳು ಸೇರಿವೆ ಜಾಹೀರಾತು ಸೇವೆಯತ್ತ ಭವಿಷ್ಯದ ಗ್ರಾಹಕರನ್ನು ಪ್ರಚೋದಿಸಿದರೆ ಮಾರಾಟ ಪ್ರಚಾರಗಳು ಸೇವೆಯನ್ನು ಖರೀದಿಸಲು ಮತ್ತು ಪ್ರಯತ್ನಿಸಲು ಪ್ರೋತ್ಸಾಹವನ್ನು ನೀಡುತ್ತದೆ ಮಾರಾಟ ಪ್ರಚಾರವು ಮುಖ್ಯವಾಗಿ ಗ್ರಾಹಕರಿಗೆ ಕೆಲವು ರೀತಿಯ ಆರ್ಥಿಕ ಉಳಿತಾಯವನ್ನು ಅನುಮತಿಸುತ್ತದೆ ಆದರೂ ಕೆಲವು ಗ್ರಾಹಕರು ಪುನಃ ಪಡೆದುಕೊಳ್ಳುವ ವ್ಯವಹಾರಗಳನ್ನು ಆಸಕ್ತಿದಾಯಕ ಮತ್ತು ಸ್ಮಾರ್ಟ್ ಖರೀದಿಯೆಂದು ಕಂಡುಕೊಳ್ಳಬಹುದು ಈವೆಂಟ್ಗಳು ನೇರ ಅವಧಿಗಳಲ್ಲಿ ಮಾರಾಟವನ್ನು ಹೆಚ್ಚಿಸಲು ಉದ್ದೇಶಿಸಿರುವ ವ್ಯಾಪಾರ ಪ್ರದರ್ಶನಗಳು ರಸ್ತೆ ಪ್ರದರ್ಶನಗಳು ಉದ್ಘಾಟನಾ ಕಾರ್ಯಗಳು ಇತ್ಯಾದಿಗಳನ್ನು ಈವೆಂಟ್ಗಳು ಒಳಗೊಂಡಿವೆ ಸೇವಾ ಸೌಲಭ್ಯಕ್ಕೆ ಭೇಟಿ ನೀಡಲು ಅತಿಥಿಗಳನ್ನು ಆಹ್ವಾನಿಸುವುದು ಮತ್ತು ಸಂದರ್ಶಕರ ಮನಸ್ಸಿನಲ್ಲಿ ಜಾಗೃತಿ ಮತ್ತು ಸಕಾರಾತ್ಮಕ ಸಂಘಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಮತ್ತು ಸೇವೆಯ ಬಗ್ಗೆ ಸಕಾರಾತ್ಮಕ ಬಾಯಿ ಮಾತುಗಳನ್ನು ಅನುಭವಿಸುವ ಅನುಭವಗಳು ಸೇರಿವೆ ಸಾರ್ವಜನಿಕ ಸಂಬಂಧಗಳು ಸಾರ್ವಜನಿಕ ಸಂಬಂಧಗಳು ಕಂಪನಿಯ ವಕ್ತಾರರ ಸಂವಹನವನ್ನು ಸಾರ್ವಜನಿಕರಿಗೆ ಒಳಗೊಂಡಿವೆ ವಿಶೇಷವಾಗಿ ಸೇವೆಯೊಂದಿಗಿನ ಹಿಂದಿನ ಸಮಸ್ಯೆಗಳ ಪರಿಹಾರದ ಬಗ್ಗೆ ಅಥವಾ ಸೇವೆಯನ್ನು ಅಪ್ಗ್ರೇಡ್ ಮಾಡಲು ಮಾಡಿದ ಹೂಡಿಕೆಗಳ ಬಗ್ಗೆ ಅವರಿಗೆ ತಿಳಿಸುವುದು ಸಾರ್ವಜನಿಕ ಬಳಕೆಗಾಗಿ ಸೇವೆಯ ಬಗ್ಗೆ ಸಂಪಾದಕೀಯ ಸಂವಹನ ಸೇರಿದಂತೆ ಮೂರನೇ ವ್ಯಕ್ತಿಯ ಸಂವಹನವನ್ನು ಪ್ರಚಾರ ಒಳಗೊಂಡಿದೆ ಸಾಮಾನ್ಯವಾಗಿ ಮಾಧ್ಯಮ ವರದಿಗಾರರನ್ನು ಕಂಪನಿಯ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಲಾಗುತ್ತದೆ ಮತ್ತು ಸೌಲಭ್ಯವನ್ನು ಭೇಟಿ ಮಾಡಲು ಮತ್ತು ಸೇವಾ ವ್ಯವಹಾರದ ಬಗ್ಗೆ ಸಾಹಿತ್ಯವನ್ನು ನೀಡುವಂತೆ ಮಾಡಲಾಗುತ್ತದೆ ನಂತರ ವರದಿಗಾರರು ಕಂಪನಿಯ ಬಗ್ಗೆ ಮಾಧ್ಯಮಗಳಲ್ಲಿ ಬರೆಯುತ್ತಾರೆ ಪ್ರೇಕ್ಷಕರು ಈ ರೀತಿಯ ಸಂವಹನವನ್ನು ಹೆಚ್ಚಾಗಿ ನಂಬುತ್ತಾರೆ ಏಕೆಂದರೆ ಮೂರನೇ ವ್ಯಕ್ತಿಯಾಗಿ ವ್ಯವಹಾರದೊಂದಿಗೆ ನೇರವಾಗಿ ಭಾಗಿಯಾಗದಿರುವುದು ವ್ಯವಹಾರದ ಬಗ್ಗೆ ಸಂವಹನ ನಡೆಸುತ್ತದೆ ಮತ್ತು ನಿಜವಾದ ಸನ್ನಿವೇಶವನ್ನು ಸಂವಹನ ಮಾಡುವ ಸಾಧ್ಯತೆಯಿದೆ ನೇರ ಮಾರ್ಕೆಟಿಂಗ್ ಇದು ಸೇವಾ ವ್ಯವಹಾರದ ಬಗ್ಗೆ ಉದ್ದೇಶಿತ ಪ್ರೇಕ್ಷಕರಿಗೆ ಕ್ಯಾಟಲಾಗ್ಗಳು ಸೇರಿದಂತೆ ದೂರವಾಣಿ ಮೇಲ್ ಅಥವಾ ಇಮೇಲ್ ಸಂವಹನವನ್ನು ಕಳುಹಿಸುವುದು ಮತ್ತು ಕೆಲವು ಮಾಹಿತಿ ಚಂದಾದಾರಿಕೆ ಇತ್ಯಾದಿಗಳೊಂದಿಗೆ ಉತ್ತರಿಸುವ ಮೂಲಕ ಅದರ ಮೇಲೆ ಕಾರ್ಯನಿರ್ವಹಿಸುವಂತೆ ವಿನಂತಿಸುವುದು ನೇರ ಮಾರ್ಕೆಟಿಂಗ್ಸಹ ಇನ್ಫೊಮೆರ್ಶಿಯಲ್ಸ್ ಅಥವಾ ಟೆಲಿವಿಷನ್ ಅನ್ನು ಒಳಗೊಂಡಿರುತ್ತದೆ ಸೇವೆಯನ್ನು ಬಹಳ ವಿಸ್ತಾರ ವಾಗಿ ವಿವರಿಸಲಾಗಿದೆ ಮತ್ತು ಭವಿಷ್ಯತ್ತಿನ ಗ್ರಾಹಕರು ಖರೀದಿಯನ್ನು ಮಾಡಲು ಪರದೆಯ ಮೇಲೆ ಗೋಚರಿಸುವ ದೂರವಾಣಿ ಸಂಖ್ಯೆಗಳನ್ನು ಡಯಲ್ ಮಾಡಲು ನಿರೀಕ್ಷಿಸಲಾಗಿದೆ ಇದು ವೈಯಕ್ತಿಕ ಸಂವಹನದ ರೂಪವಾಗಿದ್ದು ಅದನ್ನು ಸರಿಯಾದ ಜನರಿಗೆ ಕಳುಹಿಸಿದರೆ ಅದು ತುಂಬಾ ಪರಿಣಾಮಕಾರಿಯಾಗಿದೆ ವೈಯಕ್ತಿಕ ಮಾರಾಟ ವೈಯಕ್ತಿಕ ಮಾರಾಟವು ನಿರೀಕ್ಷಿತ ಗ್ರಾಹಕರನ್ನು ಭೇಟಿ ಮಾಡುವುದು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದು ಒಳಗೊಂಡಿರುತ್ತದೆ ವಿಮಾ ಏಜೆಂಟರು ಕೈಗೊಂಡ ವೈಯಕ್ತಿಕ ಮಾರಾಟ ಚಟುವಟಿಕೆಯೊಂದಿಗೆ ನಮಗೆ ಪರಿಚಯವಿರಬಹುದು ದುಬಾರಿ ವೈಯಕ್ತಿಕ ಮಾರಾಟವು ತುಂಬಾ ಪರಿಣಾಮಕಾರಿಯಾಗಿದ್ದರೂ ಮಾರಾಟಗಾರನು ನಿರೀಕ್ಷಿತ ಗ್ರಾಹಕರನ್ನು ಆಧರಿಸಿ ಸೇವೆಯ ಪ್ರಯೋಜನಗಳನ್ನು ಸಂವಹನ ಮಾಡಲು ಸಾಧ್ಯವಾಗುತ್ತದೆ ಸರಿಯಾದ ಸಂವಹನವನ್ನು ಮಾಡುವುದು ನಾವು ಗ್ರಾಹಕರಿಗೆ ಗುಣಮಟ್ಟದ ಸಂವಹನ ಮತ್ತು ಸೇವೆಯ ನಿಜವಾದ ವಿತರಣೆಯ ನಡುವಿನ ಹೊಂದಾಣಿಕೆಯೊಂದಿಗೆ ವ್ಯವಹರಿಸುವ ಸೇವೆಯ ಗುಣಮಟ್ಟದ ಅಂತರ 4 ರ ಬಗ್ಗೆ ಚರ್ಚಿಸಿದ್ದೇವೆ ಸೇವಾ ವ್ಯವಹಾರದ ಈ ಗುರಿಯು ಗ್ರಾಹಕರಿಗೆ ಸಂವಹನ ಮಾಡುವ ಭರವಸೆಗಳಿಗಿಂತ ಸಮಾನ ಅಥವಾ ಹೆಚ್ಚಿನ ಮಟ್ಟದಲ್ಲಿ ಸೇವೆಗಳನ್ನು ತಲುಪಿಸುವುದು ಕೆಳಗಿನ ನಾಲ್ಕು ತಂತ್ರಗಳ ಮೂಲಕ ಇದನ್ನು ಸಾಧಿಸಬಹುದು ಸೇವಾ ಭರವಸೆಗಳ ಮೊದಲ ನಿರ್ವಹಣೆ ಎರಡನೆಯದು ಗ್ರಾಹಕರ ನಿರೀಕ್ಷೆಗಳನ್ನು ನಿರ್ವಹಿಸುವುದು ಮೂರನೆಯದು ಗ್ರಾಹಕರ ನಿರೀಕ್ಷೆಗಳನ್ನು ಸುಧಾರಿಸುವುದು ಮತ್ತು ನಾಲ್ಕನೆಯದು ಆಂತರಿಕ ಮಾರುಕಟ್ಟೆ ಸಂವಹನವನ್ನು ನಿರ್ವಹಿಸುವುದು ಸೇವಾ ಭರವಸೆಗಳ ನಿರ್ವಹಣೆ ಮೊದಲೇ ಚರ್ಚಿಸಿದಂತೆ ಅಸಮರ್ಪಕ ಸೇವಾ ಭರವಸೆಗಳು ಪಫರಿ ಅಥವಾ ಸಂಸ್ಥೆಯ ಭರವಸೆಗಳನ್ನು ಈಡೇರಿಸಲು ಅಸಮರ್ಥತೆಯಿಂದ ಉಂಟಾಗಬಹುದು ಮತ್ತೆ ಸಂಸ್ಥೆಯ ಅಸಮರ್ಥತೆಯು ತಯಾರಿಕೆಯ ಕೊರತೆಯಿಂದಾಗಿರಬಹುದು ಅಥವಾ ಸಂಘಟನೆಯ ವಿವಿಧ ವಿಭಾಗಗಳು ಮತ್ತೊಂದು ವಿಭಾಗಿನಿಂದ ಏನು ಭರವಸೆ ನೀಡಲಾಗಿದೆ ಮತ್ತು ಸೇವಾ ಸಿಬ್ಬಂದಿಯಿಂದ ಅದನ್ನು ಹೇಗೆ ಪೂರೈಸಬಹುದು ಎಂಬುದರ ಬಗ್ಗೆ ಸ್ಪಷ್ಟವಾಗಿಲ್ಲ 1999 ರಲ್ಲಿ ಪ್ರಾಧ್ಯಾಪಕ ಬನ್ವಾರಿ ಮಿತ್ತಲ್ ಅವರು ಸೇವೆಗಳ ಅಮೂರ್ತ ಗುಣಲಕ್ಷಣವನ್ನು ಐದು ಅಂಶಗಳಾಗಿ ವಿಭಜಿಸಿದ್ದಾರೆ ಮತ್ತು ಪ್ರತಿಯೊಂದು ಅಂಶವನ್ನು ಈ ಕೆಳಗಿನಂತೆ ಪರಿಹರಿಸಲು ಸಂವಹನ ತಂತ್ರವನ್ನು ರವಾನಿಸಿದ್ದಾರೆ ಭಾಗ ಎ ಸೇವೆಗಳು ಭೌತಿಕ ರೂಪವಿಲ್ಲದೆ ಅಸಂಗತ ಅಸ್ತಿತ್ವವನ್ನು ಹೊಂದಿವೆ ಅದರ ಪ್ರಕಾರ ಸೇವೆಯ ಫಲಿತಾಂಶವನ್ನು ಸರಿಯಾದ ಸಂಘಗಳೊಂದಿಗೆ ಸ್ಪಷ್ಟವಾಗಿ ಪ್ರದರ್ಶಿಸಬೇಕು ಸೇವಾ ಪ್ರಯೋಜನಗಳು ವಿನೋದ ಸುರಕ್ಷತೆ ಆರೋಗ್ಯದಂತಹ ಅಮೂರ್ತವಾಗಿದೆ ಆದ್ದರಿಂದ ಜನರು ಸೇವೆಯಿಂದ ಹೇಗೆ ಪ್ರಯೋಜನ ಪಡೆಯುತ್ತಾರೆ ಎಂಬುದನ್ನು ಸಂವಹನವು ತೋರಿಸಬೇಕು ಸಂಖ್ಯೆ ಸಿ ಸೇವೆಗಳನ್ನು ಸಾಮಾನ್ಯವಾಗಿ ನಿರ್ದಿಷ್ಟತೆಗಳನ್ನು ಹೇಳದೇ ಅದ್ಭುತ ಸೇವೆ ಸಂಪೂರ್ಣ ಗ್ರಾಹಕ ತೃಪ್ತಿ ಇತ್ಯಾದಿಯಾಗಿ ಹೇಳುವ ಮೂಲಕ ವಿವರಿಸಲಾಗುತ್ತದೆ ಸೇವೆಯ ಸಿಬ್ಬಂದಿಯನ್ನು ಕೆಲಸದಲ್ಲಿ ತೋರಿಸುವ ಸೇವಾ ಕಾರ್ಯಕ್ಷಮತೆಯ ಪ್ರಸಂಗವನ್ನು ವ್ಯವಸ್ಥೆಯ ದಸ್ತಾವೇಜನ್ನು ಮತ್ತು ಗುರುತಿಸುವಿಕೆಯ ಪ್ರಮಾಣಪತ್ರಗಳು ಸೇರಿದಂತೆ ಕಾರ್ಯಕ್ಷಮತೆಯ ಅಂಕಿಅಂಶಗಳ ಜೊತೆಗೆ ಪ್ರದರ್ಶಿಸಬೇಕು ಡಿ ಸೇವೆಗಳನ್ನು ಖರೀದಿಸುವ ಮೊದಲು ಹುಡುಕಲು ಮತ್ತು ಪೂರ್ವವೀಕ್ಷಣೆ ಮಾಡಲು ಸಾಧ್ಯವಿಲ್ಲ ಕಾರ್ಯಕ್ಷಮತೆಯ ದಸ್ತಾವೇಜನ್ನು ಮತ್ತು ಗ್ರಾಹಕರ ಪ್ರಶಂಸಾಪತ್ರಗಳನ್ನು ಪ್ರದರ್ಶಿಸಬೇಕು ಪ್ರಾಯೋಗಿಕ ಮಾದರಿಗಳನ್ನು ಪ್ರಾಯೋಗಿಕ ಗ್ರಾಹಕರಿಗೆ ಪ್ರಯೋಗ ಸೇವಾ ಸೌಲಭ್ಯಕ್ಕೆ ಭೇಟಿ ಇತ್ಯಾದಿಗಳ ಮೂಲಕ ನೀಡಬಹುದು ಉದಾಹರಣೆಗೆ ಕೆಲವು ಶಿಕ್ಷಣ ಸಂಸ್ಥೆಗಳು ಭವಿಷ್ಯದ ವಿದ್ಯಾರ್ಥಿಗಳಿಗೆ ತರಗತಿಯ ಅಧಿವೇಶನಕ್ಕೆ ಹಾಜರಾಗಲು ಅವಕಾಶ ನೀಡುತ್ತವೆ ಸೇವೆಗಳು ಮಾನಸಿಕ ದುರ್ಬಲತೆಯಿಂದ ಬಳಲುತ್ತವೆ ಅದು ಸಂಕೀರ್ಣ ಕಾರ್ಯವಿಧಾನಗಳ ಒಂದು ಗುಂಪಾಗಿದೆ ಇದಕ್ಕೆ ಸೇವಾ ಪ್ರಕ್ರಿಯೆಯ ಬಗ್ಗೆ ಸಂವಹನ ಅಗತ್ಯವಿದೆ ಮತ್ತು ಸಂಸ್ಥೆಯು ತನ್ನ ಗ್ರಾಹಕರಿಗೆ ಏನು ಮಾಡಿದೆ ಎಂಬುದರ ಕುರಿತು ಹಿಂದಿನ ಕಥೆಗಳು ಸಂಸ್ಥೆಯಲ್ಲಿ ತನ್ನ ಗ್ರಾಹಕರಿಗಾಗಿ ಏನು ಮಾಡಿದೆ ಎಂಬುದನ್ನು ತಿಳಿಸಬೇಕು ಮೇಲಿನವುಗಳ ಜೊತೆಗೆ ಪರಿಣಾಮಕಾರಿ ಜಾಹೀರಾತಿನಲ್ಲಿ ಸೇವೆಯ ಬಗ್ಗೆ ಕಥೆಗಳನ್ನು ನಿರೂಪಿಸುವುದು ಮತ್ತು ಸೇವಾ ಪ್ರಕ್ರಿಯೆ ಮತ್ತು ಫಲಿತಾಂಶದ ಸ್ಪಷ್ಟ ಮಾನಸಿಕ ಚಿತ್ರಣವನ್ನು ರಚಿಸುವುದು ಒಳಗೊಂಡಿರುತ್ತದೆ ಭೌತಿಕ ಸಾಕ್ಷ್ಯಗಳು ಮತ್ತು ಕಲಾಕೃತಿಗಳು ಸೇವೆಯೊಂದಿಗೆ ಸಂಬಂಧ ಹೊಂದಬಹುದು ಸೇವಾ ನೌಕರರು ಸೇವೆಯ ಮುಖವಾಗಿರುವುದರಿಂದ ಅವರು ಸಂವಹನ ಸಂದೇಶಗಳಲ್ಲಿ ಕಾಣಿಸಿಕೊಳ್ಳಬೇಕು ಅದೇ ಸಮಯದಲ್ಲಿ ಸೇವೆಯ ಗ್ರಾಹಕರು ತಮ್ಮ ಅನುಭವದ ಪ್ರಶಂಸಾಪತ್ರಗಳ ಜೊತೆಗೆ ವೈಶಿಷ್ಟ್ಯವನ್ನು ಹೊಂದಿರಬೇಕು ಸೇವಾ ಸಂವಹನವು ಹಾಸ್ಯಮಯ ಮತ್ತು ಜಾಣ್ಮೆಯುತವಾಗಿರಬಹುದು ಇದರಿಂದಾಗಿ ಜನರ ಚರ್ಚೆಯ ವಿಷಯವಾಗುತ್ತದೆ ಸಂವಹನ ಮಿಶ್ರಣದ ವಿವಿಧ ಅಂಶಗಳನ್ನು ಬಳಸಿಕೊಂಡು ಸ್ಥಿರವಾದ ಸಂವಹನ ಮಾಡುವುದು ಮುಖ್ಯ ಅಂದರೆ ಎಲ್ಲಾ ಸಂದೇಶಗಳು ಒಂದಕ್ಕೊಂದು ಹೊಂದಿಕೆಯಾಗುತ್ತವೆ ಅಂತಿಮವಾಗಿ ಸೇವಾ ಸಂವಹನವು ಸೇವೆ ವ್ಯವಹಾರವನ್ನು ಪೂರೈಸಲು ಸಿದ್ಧವಾಗಿದೆ ಎಂದು ತಿಳಿಸಬೇಕು ಮತ್ತು ಕಂಪನಿಯ ಎಲ್ಲಾ ಉದ್ಯೋಗಿಗಳಿಗೆ ಸಂವಹನ ಭರವಸೆ ನೀಡಿದ್ದನ್ನು ತಿಳಿದಿರಬೇಕು ಮತ್ತು ಅದನ್ನು ಪೂರೈಸಲು ಅವರು ಏನು ಮಾಡಬೇಕು ಗ್ರಾಹಕರಿಗೆ ಅರ್ಥಪೂರ್ಣ ಭರವಸೆಗಳನ್ನು ನೀಡುವ ಒಂದು ಮಾರ್ಗವೆಂದರೆ ಸೇವಾ ಖಾತರಿಗಳನ್ನು ನೀಡುವುದು ಮತ್ತು ಅವುಗಳನ್ನು ಪೂರೈಸುವುದು ಇದು ಗ್ರಾಹಕರಿಗೆ ನಮ್ಮ ಸೇವೆ ವ್ಯವಹಾರವನ್ನು ನ್ಯಾಯಯುತ ಪ್ರಾಮಾಣಿಕ ವಿಶ್ವಾಸಾರ್ಹ ಎಂದು ಗ್ರಹಿಸಲು ಸಹಾಯ ಮಾಡುತ್ತದೆ ಮತ್ತು ಅದರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಮುಂದೆ ಗ್ರಾಹಕರ ನಿರೀಕ್ಷೆಗಳನ್ನು ನಿರ್ವಹಿಸಿ ವಾಸ್ತವಿಕ ಸಂವಹನವು ಗ್ರಾಹಕರ ಮನಸ್ಸಿನಲ್ಲಿ ಸರಿಯಾದ ನಿರೀಕ್ಷೆಗಳನ್ನು ನಿರ್ಮಿಸುತ್ತದೆ ಒಂದು ವೇಳೆ ಸೇವೆಯು ತನ್ನ ಹಿಂದಿನ ಭರವಸೆಗಳಿಂದ ವಿಮುಖವಾಗಲಿದೆ ಇದು ಗ್ರಾಹಕರಿಗೆ ಆಯ್ಕೆ ನೀಡಬಹುದು ಅಂದರೆ ಗ್ರಾಹಕರು ಆಯ್ಕೆ ಮಾಡಿದ ಪರ್ಯಾಯವನ್ನು ಪೂರೈಸಬಹುದು ಸೇವಾ ಫಲಿತಾಂಶಗಳು ಮತ್ತು ಅವುಗಳ ಮಟ್ಟವನ್ನು ವಿವಿಧ ಹಂತಗಳಲ್ಲಿ ವಿವಿಧ ಸೇವೆಗಳಿಗೆ ವಿವಿಧ ಬೆಲೆಗಳಿಗೆ ನೀಡಬಹುದು ಮೇಲಿನ ಪರಿಕಲ್ಪನೆಗೆ ನೂರಾರು ಮೊಬೈಲ್ ಫೋನ್ ಸೇವಾ ಯೋಜನೆಗಳು ಒಂದು ಉದಾಹರಣೆಯಾಗಿದೆ ಗ್ರಾಹಕರು ಪರ್ಯಾಯವನ್ನು ಆರಿಸಿದಾಗ ಅವರು ಸ್ವೀಕರಿಸಲು ಹೊರಟಿರುವ ಸೇವೆಯಿಂದ ಅವರು ಏನನ್ನು ನಿರೀಕ್ಷಿಸಬಹುದು ಎಂಬುದರ ಬಗ್ಗೆ ಸ್ಪಷ್ಟವಾಗುತ್ತದೆ ಕೆಲವೊಮ್ಮೆ ಗ್ರಾಹಕರು ಸೇವೆಯ ಬೆಲೆಯನ್ನು ಕನಿಷ್ಠ ಮಟ್ಟಕ್ಕೆ ತಲುಪಿಸಲು ಮಾತುಕತೆ ನಡೆಸಲು ಪ್ರಯತ್ನಿಸುತ್ತಾರೆ ಅಂತಹ ಸಂದರ್ಭಗಳಲ್ಲಿ ಅದೇ ಅಗತ್ಯವನ್ನು ಪೂರೈಸುವ ಪರ್ಯಾಯ ಮಾರ್ಗಗಳಿಗೆ ಹೋಲಿಸಿದರೆ ಗ್ರಾಹಕನು ಸೇವೆಯಿಂದ ಪಡೆಯುವ ವಿಶಿಷ್ಟ ಪ್ರಯೋಜನಗಳನ್ನು ಮತ್ತು ಮೌಲ್ಯವನ್ನು ಸೇವಾ ವ್ಯವಸ್ಥಾಪಕರು ಸಂವಹನ ಮಾಡಬೇಕು ಸೇವಾ ವ್ಯವಹಾರವು ಗ್ರಾಹಕರಿಗೆ ತಲುಪಿಸುವ ಮೌಲ್ಯಕ್ಕಿಂತ ಈ ಸೇವೆ ಹೇಗೆ ಕಡಿಮೆ ಎಂದು ಅವರು ಸೂಚಿಸಬೇಕು ಗ್ರಾಹಕರ ನಿರೀಕ್ಷೆಗಳನ್ನು ಸುಧಾರಿಸಬೇಕು ಸೇವಾ ವ್ಯವಹಾರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಗ್ರಾಹಕರಿಗೆ ತಿಳುವಳಿಕೆ ನೀಡಬೇಕು ಮುಂದಿನ ಹಂತದ ಭಾಗವಾಗಿ ಅವರು ಏನು ಮಾಡಬೇಕು ಎಂಬುದರ ಕುರಿತು ಅವರಿಗೆ ಹಂತ ಹಂತದ ಸ್ಪಷ್ಟ ಮಾರ್ಗದರ್ಶನ ನೀಡಬೇಕಾಗಿದೆ ಸೇವಾ ಪ್ರಕ್ರಿಯೆಯಲ್ಲಿ ಗ್ರಾಹಕರು ಅವನ ಅಥವಾ ಅವಳ ಪಾತ್ರವನ್ನು ನಿರ್ವಹಿಸಲು ವಿಫಲವಾದರೆ ಅದನ್ನು ಸೇವಾ ಪೂರೈಕೆದಾರರು ಅರ್ಥಮಾಡಿಕೊಳ್ಳಬೇಕು ಸೇವೆಯು ವಿತರಿಸದ ಮತ್ತು ಮಾರಾಟವಾಗದೆ ಉಳಿದಿದೆ ಆದ್ದರಿಂದ ಗ್ರಾಹಕರ ಶಿಕ್ಷಣವು ಗ್ರಾಹಕರು ತಮ್ಮ ಕಾರ್ಯಗಳನ್ನು ಯಾವಾಗ ಮತ್ತು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು ಗ್ರಾಹಕರು ಕಾಯುವುದನ್ನು ಇಷ್ಟಪಡದ ಕಾರಣ ಅವರಿಗೆ ಪ್ರಯೋಜನಗಳ ಬಗ್ಗೆ ಕಲಿಸಬಹುದು ಅವರು ಸಂತೋಷದ ಸಮಯದಲ್ಲಿ ಸೇವೆಯನ್ನು ಪಡೆದರೆ ಅವರು ಸ್ವೀಕರಿಸಬಹುದು ಸೇವಾ ಪ್ರಕ್ರಿಯೆಯಲ್ಲಿ ಗ್ರಾಹಕರು ತಮ್ಮ ಪಾತ್ರದ ಬಗ್ಗೆ ಅಥವಾ ಸೇವಾ ವಿತರಣೆಗೆ ವಿಶಿಷ್ಟವಾದ ಯಾವುದೇ ಮಾಹಿತಿಯ ಬಗ್ಗೆ ತಿಳಿದಿದ್ದಾರೆ ಎಂದು ವ್ಯವಹಾರವು ಭಾವಿಸಬಾರದು ಮುಂದೆ ಗ್ರಾಹಕರು ಸೇವಾ ಮಾನದಂಡಗಳ ಬಗ್ಗೆ ಸಂವಹನ ನಡೆಸಬೇಕು ಮತ್ತು ವ್ಯವಹಾರವು ಅನುಸರಿಸುವ ಭರವಸೆ ನೀಡುತ್ತದೆ ಸೇವೆ ಮುಗಿದ ನಂತರ ಅದು ಗ್ರಾಹಕರಿಗೆ ಸಂವಹನ ಮಾಡಬೇಕು ಮತ್ತು ಸೇವೆಯನ್ನು ಹೇಗೆ ತಲುಪಿಸಲಾಗಿದೆ ಎಂಬುದನ್ನು ಸಂವಹನ ಮಾಡಬೇಕು ಮಾನದಂಡದ ಪ್ರಕಾರ ಮತ್ತು ಫಲಿತಾಂಶಗಳ ಶಾಶ್ವತತೆಯ ಬಗ್ಗೆ ಯಾವುದೇ ಖಾತರಿಗಳು ಬಗ್ಗೆ ಸಂವಹನ ಮಾಡಬೇಕು ಸೇವಾ ವ್ಯವಹಾರದಿಂದ ಏನನ್ನು ನಿರೀಕ್ಷಿಸಬಹುದು ಎಂಬುದರ ಕುರಿತು ಇದು ಗ್ರಾಹಕರನ್ನು ನವೀಕರಿಸುತ್ತದೆ ಗ್ರಾಹಕರು ಇದನ್ನು ಇತರರಿಗೆ ತಿಳಿಸುತ್ತಾರೆ ಮತ್ತು ಈ ಪದವು ಜನರ ಬಾಯಿಯಿಂದ ಹರಡುತ್ತದೆ ಇದರಿಂದಾಗಿ ಕಂಪನಿಯ ವಿತರಣಾ ಮಾನದಂಡಗಳ ಬಗ್ಗೆ ವ್ಯಾಪಕವಾದ ಜ್ಞಾನವನ್ನು ಸೃಷ್ಟಿಸುತ್ತದೆ ಆಂತರಿಕ ಮಾರ್ಕೆಟಿಂಗ್ಸಂವಹನಗಳನ್ನು ನಿರ್ವಹಿಸಿ ಮೊದಲೇ ಚರ್ಚಿಸಿದಂತೆ ಕಂಪನಿಯ ಎಲ್ಲಾ ವಿಭಾಗಗಳು ಗ್ರಾಹಕರಿಗೆ ಈಡೇರಿಸಬೇಕಾದ ಮಾರ್ಕೆಟಿಂಗ್ಭರವಸೆಗಳು ಮತ್ತು ಉಪಕ್ರಮಗಳ ಬಗ್ಗೆ ತಿಳಿದಿರುವುದು ಬಹಳ ಮುಖ್ಯ ಇದಕ್ಕೆ ಕಂಪನಿಯ ಉದ್ದಗಲಕ್ಕೂ ನೈಜ ಸಮಯದ ಸಂವಹನ ಅಗತ್ಯವಿದೆ ವಲಯವಾರು ಅಥವಾ ಉತ್ಪನ್ನವಾರು ಸಂಪರ್ಕ ವ್ಯಕ್ತಿ ಅಥವಾ ಖಾತೆ ಕಾರ್ಯನಿರ್ವಾಹಕನನ್ನು ರಚಿಸುವ ಪರಿಕಲ್ಪನೆಯೊಂದಿಗೆ ಕಂಪನಿಗಳು ಕಾರ್ಯನಿರ್ವಹಿಸುತ್ತವೆ ಅವರು ಗ್ರಾಹಕರಿಗೆ ಒಂದು ಪಾಯಿಂಟ್ ಸಂಪರ್ಕವಾಗಿದ್ದಾರೆ ಅವನು ಅಥವಾ ಅವಳು ಗ್ರಾಹಕರ ನಿರೀಕ್ಷೆಗಳನ್ನು ಹೊರಹೊಮ್ಮಿಸುತ್ತಾರೆ ಮತ್ತು ಕಂಪನಿಯಾದ್ಯಂತದ ಸಂಬಂಧಿತ ಸೇವಾ ಸಿಬ್ಬಂದಿಗೆ ಅದನ್ನು ಸಂವಹನ ಮಾಡುತ್ತಾರೆ ಇದರಿಂದಾಗಿ ಸೇವೆಯನ್ನು ಅಡ್ಡ ಕ್ರಿಯಾತ್ಮಕಕ್ರಾಸ್ ಫುನ್ಕ್ಷನಲ್ ತಂಡವು ತಲುಪಿಸುತ್ತದೆ ಈ ಪಾಠದಲ್ಲಿ ನಾವು ಸಂವಹನ ಮಿಶ್ರಣವನ್ನು ಮತ್ತು ಸೇವಾ ವಿತರಣೆಯ ಬಗ್ಗೆ ಗ್ರಾಹಕರಿಗೆ ಸರಿಯಾದ ಸಂವಹನವನ್ನು ಹೇಗೆ ಮಾಡಬೇಕೆಂದು ಚರ್ಚಿಸಿದ್ದೇವೆ ಸರಿಯಾದ ಭರವಸೆಗಳನ್ನು ನೀಡುವುದು ಮತ್ತು ಭರವಸೆಗಿಂತ ಸ್ವಲ್ಪ ಹೆಚ್ಚು ವಿತರಿಸುವದರ ಮೂಲಕ ಭರವಸೆ ಮತ್ತು ಡೆಲಿವರಿಯ ನಡುವಿನ ಯಾವುದೇ ಅಂತರವನ್ನು ಮುಚ್ಚಬಹುದು ಸೇವೆ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬಹುದು ಮುಂದಿನ ಪಾಠದಲ್ಲಿ ನಾವು ಸೇವೆಗಳ ಮಾರ್ಕೆಟಿಂಗ್ ಮಿಶ್ರಣದ 7 ನೇ P ಅನ್ನು ಚರ್ಚಿಸುತ್ತೇವೆ ಅದು ಕಂಪನಿಯ ಸೇವೆಗಳಿಂದ ಬರುವ ಆದಾಯದ ಮೂಲವಾಗಿರುವ ಬೆಲೆ ಈ ಪಾಠವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು